ಆದ್ದರಿಂದ ನಾವು ಮಾತನಾಡಲು ಹೊರಟಿರುವ ಅಂತಿಮ ಮಾಡ್ಯೂಲ್ ಅನ್ನು ಹೈಬ್ರಿಡ್ ವಿಧಾನಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಹೈಬ್ರಿಡ್ ವಿಧಾನಗಳು ಯಾವುವು ಎಂಬುದನ್ನು ನಾವು ಪ್ರೇರೇಪಿಸಬೇಕಾಗಿದೆ ಮತ್ತು ಅದಕ್ಕೆ ನಿರ್ದಿಷ್ಟ ಉದಾಹರಣೆ ನೀಡಬೇಕು ಆದ್ದರಿಂದ ಹೈಬ್ರಿಡ್ ಪದವು ಏನನ್ನು ಸೂಚಿಸುತ್ತದೆ ಇಲ್ಲಿಯವರೆಗೆ ನಾವು ವೈಯಕ್ತಿಕ ಅಧ್ಯಯನ ಮಾಡಿದ್ದೇವೆ ನಾವು ನೋಡಿದ ವಿಧಾನಗಳಲ್ಲಿ ಅವಿಭಾಜ್ಯ ಸಮೀಕರಣಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಮತ್ತು ಸೀಮಿತ ಅಂಶವನ್ನು ನೋಡಿದ್ದೇವೆ ನಂತರ ನಾವು ಪ್ರತಿ ವಿಧಾನವು ಅವುಗಳ ಪ್ಲಸ್ ಮತ್ತು ಮೈನಸ್ ಅಂಕಗಳನ್ನು ಹೊಂದಿರುವ ಸೀಮಿತ ವ್ಯತ್ಯಾಸ ಸಮಯದ ಡೊಮೇನ್ ಅನ್ನು ನೋಡಿದ್ದೇವೆ ಹೈಬ್ರಿಡ್ ವಿಧಾನಗಳು ನಾವು ಒಂದನ್ನು ಸಂಯೋಜಿಸುವ ಅಥವಾ ಕನಿಷ್ಠ ಎರಡು ವಿಧಾನಗಳನ್ನು ಸಂಯೋಜಿಸುವ ವಿಧಾನಗಳಾಗಿವೆ ಆದ್ದರಿಂದ ನಾವು ಎರಡೂ ವಿಧಾನಗಳ ಅನುಕೂಲಗಳನ್ನು ಒಂದು ರೀತಿಯ ಸೂತ್ರೀಕರಣಕ್ಕೆ ತೆಗೆದುಕೊಳ್ಳಬಹುದು ನಿರ್ದಿಷ್ಟವಾಗಿ ನಾವು ಗಡಿ ಅವಿಭಾಜ್ಯದೊಂದಿಗೆ ಸೀಮಿತ ಅಂಶದ ವಿಧಾನವನ್ನು ಹೇಗೆ ಸಂಯೋಜಿಸುವುದು ಎಂದು ನೋಡಲಿದ್ದೇವೆ ಆದ್ದರಿಂದ ಈ ಹಿಂದಿನ ಅತ್ಯಂತ ನಿರ್ದಿಷ್ಟವಾದ ತಾರ್ಕಿಕತೆಯನ್ನು ಪ್ರೇರೇಪಿಸಲು ಪ್ರಯತ್ನಿಸೋಣ ಆದ್ದರಿಂದ ಈ ವಿಧಾನಗಳು ಯಾವುವು ಮತ್ತು ನಮಗೆ ಅವು ಏಕೆ ಬೇಕು ನಾವು ಯಾವುದೇ ಉದಾಹರಣೆಯನ್ನು ತೆಗೆದುಕೊಳ್ಳಬಹುದು ನಾನು ತೆಗೆದುಕೊಳ್ಳುವ ನಿರ್ದಿಷ್ಟ ಉದಾಹರಣೆಯೆಂದರೆ ಚದುರುವಿಕೆಯ ಸಮಸ್ಯೆ ಆದ್ದರಿಂದ ಚದುರುವಿಕೆ ಸಮಸ್ಯೆಯು ವಿಶಿಷ್ಟ ಸಮಸ್ಯೆ ಉದಾಹರಣೆಗೆ ವಿಮಾನವಿದೆ ಇದು ವಿಮಾನ ಮತ್ತು ಅದರೊಳಗೆ ಕೆಲವು ವಿವಿಧ ಘಟಕಗಳಿವೆ ಮತ್ತು ನಾವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ನಾವು ಈ ವಸ್ತುವಿನ ಆರ್ಸಿಎಸ್ ಕಂಡುಹಿಡಿಯಲು ಪ್ರಯತ್ನಿಸುತ್ತಿದ್ದೇವೆ ಆದ್ದರಿಂದ ನಾವು ವಾಸ್ತವಿಕವಾದ ಪ್ರಕರಣವನ್ನು ತೆಗೆದುಕೊಳ್ಳೋಣ ಅಲ್ಲಿ ನಾನು ಸಂಪೂರ್ಣ ವಸ್ತುವು ಒಂದೇ ವಸ್ತುವಿನಿಂದ ಮಾಡಲ್ಪಟ್ಟಿದೆ ಎಂದು ಪರಿಗಣಿಸಬಾರದು ಅದು ಅನೇಕ ಲೋಹೀಯ ಚೌಕಟ್ಟನ್ನು ಹೊಂದಿರುತ್ತದೆ ಅದು ಗಾಜಿನ ಕಾಕ್ಪಿಟ್ ಅನ್ನು ಹೊಂದಿರುತ್ತದೆ ಅದು ಕೆಲವು ಪ್ಲಾಸ್ಟಿಕ್ ಘಟಕಗಳನ್ನು ಹೊಂದಿರುತ್ತದೆ ರಬ್ಬರ್ ಟೈರ್ ಇವೆಲ್ಲವೂ ವಿಭಿನ್ನ ವಿಭಿನ್ನ ಘಟಕಗಳಾಗಿವೆ ಆದ್ದರಿಂದ ವಾಸ್ತವಿಕವಾಗಿ ನಾನು ಈ ವಸ್ತುವಿನ ಗಡಿಯನ್ನು ಪ್ರತ್ಯೇಕಿಸಲು ಮತ್ತು ಸಮಸ್ಯೆ ಪರಿಹರಿಸಲು ಸಾಧ್ಯವಿಲ್ಲ ನನಗೆ ಕೆಲವು ಪರಿಮಾಣ ವಿಧಾನ ಬೇಕು ನಮಗೆ ತಿಳಿದಿರುವ ಪರಿಮಾಣ ವಿಧಾನಗಳು ಯಾವುವು ನಾವು ಮಾಡುವ ವಿಧಾನಗಳು ಯಾವುವು ತಿಳಿದಿದೆಯೇ ವಾಲ್ಯೂಮ್ ಇಂಟಿಗ್ರಲ್ ವಿಧಾನವಿದೆ ಮತ್ತು ನಂತರ ಸೀಮಿತ ಎಲಿಮೆಂಟ್ ವಿಧಾನವಿದೆ ಅಲ್ಲಿ ನಾನು ಒಳಗೆ ಹೋಗಿ ವಸ್ತುವಿನ ಒಳಭಾಗವನ್ನು ಪ್ರತ್ಯೇಕಿಸಿ ಈ ಗಡಿ ಅವಿಭಾಜ್ಯ ವಿಧಾನ ಮಾಡುತ್ತೇನೆ ಈ ಸಮಸ್ಯೆಗೆ ಮೇಲ್ಮೈ ಅವಿಭಾಜ್ಯ ವಿಧಾನವನ್ನು ಬಳಸಲು ನಾನು ಬಯಸುತ್ತೇನೆ ಎಂದು ಭಾವಿಸೋಣ ಅವಿಭಾಜ್ಯ ಸಮೀಕರಣಗಳಲ್ಲಿ ನಾನು ಅಪರಿಚಿತಗಳನ್ನು ಹ್ಯೂಜೆನ್ಸ್ ನಿಯಮ ಬಳಸಿ ಮಾಡುತ್ತೇನೆ ಎಂದು ಹೇಳಬಹುದು ಹೊರಗಿನ ಗಡಿಯಾಗಿರುವ ತತ್ವಕ್ಕೆ ನಾನು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣ ಬಳಸಿದರೆ ಇದರಲ್ಲಿ ತಾಂತ್ರಿಕ ತೊಂದರೆ ಏನು ಗಡಿ ಸಂಕೀರ್ಣವಾಗಬಹುದು ಯಾವುದು ಹೆಚ್ಚು ಕಷ್ಟದ ಸವಾಲಾಗಬಹುದು ಆ ಮಾಧ್ಯಮಕ್ಕಾಗಿ ಗ್ರೀನ್ನ ಕಾರ್ಯವನ್ನು ಲೆಕ್ಕಾಚಾರ ಮಾಡುವುದು ಸುಲಭವಲ್ಲ ಗ್ರೀನ್ನ ಕಾರ್ಯ ನನಗೆ ತಿಳಿದಿದೆ ಅದು ಮುಕ್ತ ಜಾಗವನ್ನು ಲೆಕ್ಕಹಾಕಲು ಸುಲಭ ಆದರೆ ವೈವಿಧ್ಯಮಯ ಮಾಧ್ಯಮಕ್ಕಾಗಿ ಗ್ರೀನ್ನ ಕಾರ್ಯವು ಸಾಧ್ಯವಿಲ್ಲ ಆದ್ದರಿಂದ ಅದು ತಾಂತ್ರಿಕ ಸವಾಲು ಅದಕ್ಕಾಗಿಯೇ ನಾನು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣವನ್ನು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನನ್ನ ಎರಡು ಆಯ್ಕೆಗಳು ಎಫ್ಇಎಂ ಮತ್ತು ವಾಲ್ಯೂಮ್ ಇಂಟಿಗ್ರಲ್ ಫಾರ್ಮುಲೇಶನ್ ಆದ್ದರಿಂದ ನಾವು ಎಫ್ಇಎಂ ಮತ್ತು ಪರಿಮಾಣದ ಅವಿಭಾಜ್ಯ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ಗಣನೆಗೆ ತೆಗೆದುಕೊಳ್ಳೋಣ ಸರಿ ಎಫ್ಇಎಂ ನನಗೆ ವಿರಳವಾದ ಸಮೀಕರಣಗಳ ಪರಿಮಾಣದ ಸಮಗ್ರತೆಯನ್ನು ನೀಡಿತು ನನಗೆ ದಟ್ಟವಾದ ಸಮೀಕರಣಗಳನ್ನು ನೀಡುತ್ತದೆ ಆದ್ದರಿಂದ ವೇಗದ ದೃಷ್ಟಿಯಿಂದ ಎಫ್ಇಎಂ ತುಂಬಾ ವೇಗವಾಗಿತ್ತು ಮತ್ತು ಪರಿಮಾಣದ ಅವಿಭಾಜ್ಯ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಕನಿಷ್ಠ ಎಂಜಿನಿಯರಿಂಗ್ ಸಮಸ್ಯೆಗಳಿಗೆ ನೀವು ಸಾಮಾನ್ಯವಾಗಿ FEM ಅನ್ನು ಬಳಸುತ್ತೀರಿ ಮತ್ತು ಅನೇಕ ವಾಣಿಜ್ಯ ಸಾಫ್ಟ್ವೇರ್ ಗಳಲ್ಲಿ FEM ಅನ್ನು ಸರಿಯಾಗಿ ಬಳಸುತ್ತಾರೆ ಆದ್ದರಿಂದ ನಾನು ಈ ಸಮಸ್ಯೆಯನ್ನು ಸರಿಯಾಗಿ ಪರಿಹರಿಸಲು ಬಯಸಿದರೆ ಈ ಸಮಸ್ಯೆಯಲ್ಲಿಆರ್ಸಿಎಸ್ ಏನು ಎಂದು ನಾನು ಕೇಳುತ್ತಿದ್ದೇನೆ ಈಗ ನಾನು FEM ಬಳಸಿ ಈ ಸಮಸ್ಯೆಯನ್ನು ಪರಿಹರಿಸಲು ಬಯಸಿದ್ದೇನೆ ನಾನು ಅದನ್ನು ಹೇಗೆ ಮಾಡುತ್ತೇನೆ ನೀವು ಎಲ್ಲ ಹಂತಗಳನ್ನು ಪಟ್ಟಿ ಮಾಡಬೇಕಾಗಿಲ್ಲ ಆದರೆ ಮುಖ್ಯ ಹೆಜ್ಜೆ ಯಾವುದು ಇದು ನಮ್ಮದನ್ನು ಮಾಡಲು ನಮಗೆ ಅವಕಾಶ ಮಾಡಿಕೊಡುತ್ತದೆ ಎಂದು ನಿಮಗೆ ತಿಳಿದಿದೆ ಎಂದು ಹೇಳೋಣ ಅದನ್ನು ತ್ರಿಕೋನಗಳಾಗಿ ಒಡೆಯಬಹುದು ಆದರೆ ಮೊದಲನೆಯದಾಗಿ ನಾನು ಏನನ್ನಾದರೂ ಮುರಿಯುವ ಮೊದಲು ಆಸಕ್ತಿಯ ಡೊಮೇನ್ ಯಾವುದು ಇದು ವಿಮಾನದ ಗಡಿಯೋ ಅಥವಾ ಸ್ವಲ್ಪ ಹೆಚ್ಚೇ ಏಕೆಂದರೆ ನಾನು ಗಡಿ ಸ್ಥಿತಿಯನ್ನು ಮತ್ತು ಅಲ್ಲಿ ಸರಳವಾದ ಗಡಿ ಸ್ಥಿತಿಯನ್ನು ಅನ್ವಯಿಸಬೇಕಾಗಿದೆ ನಾವು ಕಲಿತಿದ್ದು ಗಡಿ ಪರಿಸ್ಥಿತಿಗಳನ್ನು ಹೀರಿಕೊಳ್ಳುತ್ತಿದೆ ಮತ್ತು ಅದಕ್ಕಾಗಿ ನಾವು ವಸ್ತುವಿನ ನಡುವಿನ ಗಾಳಿಯ ಅಂತರವು ಸ್ವಲ್ಪಮಟ್ಟಿಗೆ ಇರಬೇಕು ಎಂದು ನೋಡಿದ್ದೇವೆ ಮತ್ತು ನಾನು ಗಡಿಯನ್ನು ಕೊನೆಗೊಳಿಸುತ್ತೇನೆ ಆದ್ದರಿಂದ ಸರಳತೆಗಾಗಿ ನಾನು ಈ ರೀತಿಯ ಗಡಿಯನ್ನು ಹೊಂದಿರಬಹುದು ನಾನು ಅದನ್ನು ವೃತ್ತದಂತೆ ತೋರಿಸುತ್ತಿದ್ದೇನೆ ಆದರೆ ಅದು ಸರಿಯಾದ ಆಕಾರಕ್ಕೆ ಅನುಗುಣವಾಗಿ ತೆಗೆದುಕೊಳ್ಳಬಹುದು ಆದ್ದರಿಂದ ಇದು ಗಾಳಿ ಇದು ವಸ್ತು ಮತ್ತು ಈಗ ಈ ಇಡೀ ಡೊಮೇನ್ ಅನ್ನು ತ್ರಿಕೋನಗಳಾಗಿ ವಿಭಜಿಸಬೇಕಾಗಿದೆ ಸೀಮಿತ ಅಂಶದ ಸಂದರ್ಭದಲ್ಲಿ ಮತ್ತು ನಾನು ಅದನ್ನು ಹೇಗೆ ಪರಿಹರಿಸುತ್ತೇನೆ ಇದು ಹೊರಗಿನ ಒಂದು ರೀತಿಯಾಗಿದೆ ಗಡಿರೇಖೆಯು ಆರ್ಬಿಸಿಯನ್ನು ಅನ್ವಯಿಸುತ್ತದೆ ಮತ್ತು ಇದು ನನಗೆ ವಿರಳ ವ್ಯವಸ್ಥೆಯನ್ನು ನೀಡುತ್ತದೆ ಮತ್ತು ಸಮಸ್ಯೆಯನ್ನು ನೆನಪಿಡಿ ಇದು ಪರಿಮಾಣದ ಅವಿಭಾಜ್ಯವಾಗಿತ್ತು ಆದ್ದರಿಂದ ಪರಿಮಾಣದ ಅವಿಭಾಜ್ಯದಲ್ಲಿ ನಾನು ಮಾಡಬೇಕಾದ ಗಡಿಯ ಆಯ್ಕೆ ಯಾವುದು ಕೇವಲ ವಿಮಾನವಾಗಿರುತ್ತದೆ ಆದ್ದರಿಂದ ಇದು ಕೇವಲ ವಸ್ತುವಾಗಿದೆ ಆದರೆ ಸಮಸ್ಯೆ ದಟ್ಟವಾಗಿರುತ್ತದೆ ಸಮೀಕರಣಗಳ ದಟ್ಟವಾದ ವ್ಯವಸ್ಥೆ ಆದ್ದರಿಂದ ಇದು ಸಕಾರಾತ್ಮಕ ಮತ್ತು ಸಮೀಕರಣಗಳ ವ್ಯವಸ್ಥೆ ದಟ್ಟವಾಗಿರುತ್ತದೆ ಎಂಬುದು ನಕಾರಾತ್ಮಕ ಆದ್ದರಿಂದ ಇದನ್ನು ಪರಿಹರಿಸಲು ಅಪ್ರಾಯೋಗಿಕವಾಗಿ ಕಷ್ಟಕರವಾಗುತ್ತದೆ ಎಂದು ನೀವು ಕಾಣಬಹುದು ಏಕೆಂದರೆ ಸಮೀಕರಣದ ದಟ್ಟವಾದ ವ್ಯವಸ್ಥೆಯನ್ನು ಪರಿಹರಿಸಲು ಸಂಕೀರ್ಣತೆ ಏನು ಎನ್ ಕ್ಯೂಬ್ ಇದು ಕಡಿಮೆ ಆದರೆ ಅದರ n3 ನ ಕ್ರಮ ಮತ್ತು ಸಮೀಕರಣದ ವಿರಳ ವ್ಯವಸ್ಥೆಗೆ ಅದು nlog ಆಗಿರುತ್ತದೆ ಆದರೆ ಇನ್ನೂ ನನ್ನ ಪ್ರಕಾರ ಲಾಗ್ ಒಂದು ಸಣ್ಣ ಸಂಖ್ಯೆ ಆದ್ದರಿಂದ n ದೊಡ್ಡದಾಗುತ್ತಿದ್ದಂತೆ ನೀವು 3 ಡಿ ವಿಮಾನ ಅಥವಾ 3 ಡಿ ಹಡಗಿಗೆ ಹೋಗುತ್ತಿರುವಿರಿ ಎಂದಾದರೆ ಆಗ n3 ತುಂಬಾ ಹೆಚ್ಚು ಆಗುತ್ತದೆ ಮತ್ತು ಶೇಖರಣಾ ಅವಶ್ಯಕತೆಗಳು ದಟ್ಟವಾದ ಮೀಟರ್ ಅನ್ನು ಸಹ n ವರ್ಗ ಅಂಶಗಳಲ್ಲಿ ಸಂಗ್ರಹಿಸಬೇಕಾಗುತ್ತದೆ ಇಲ್ಲಿ ವಿರಳವಾದ ನಮೂದುಗಳು ಮಾತ್ರ ಸರಿಯಾಗಿರುವುದರಿಂದ ಸ್ಕೇಲಾರ್ n ನಂತೆ ಸಂಗ್ರಹಿಸಬೇಕಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನೀವು ಎಫ್ಇಎಂನೊಂದಿಗೆ ಮುಂದುವರಿಯುತ್ತಿದ್ದೀರಿ ಆದರೆ ಇದು ಪ್ಲಸ್ ಸೈಡ್ ಮತ್ತು ಮೈನಸ್ ಆಗಿತ್ತು ನಾನು ಗಾಳಿಯನ್ನು ವಿವೇಚಿಸಬೇಕು ಆದ್ದರಿಂದ ಅದು ಸ್ವಲ್ಪ ಅನಾನುಕೂಲತೆಯಂತೆ ತೋರುತ್ತದೆ ಆದ್ದರಿಂದ ನಾವು ಅವಿಭಾಜ್ಯ ಸಮೀಕರಣ ವಿಧಾನಗಳಿಗೆ ಬಂದಾಗ ನಾನು ವಿಶೇಷವಾಗಿ ಮೇಲ್ಮೈ ಅವಿಭಾಜ್ಯ ವಿಧಾನಗಳ ಬಗ್ಗೆ ಮಾತನಾಡುತ್ತಿರುವುದು ಮೇಲ್ಮೈ ಅವಿಭಾಜ್ಯ ವಿಧಾನ ಆದ್ದರಿಂದ ಇಲ್ಲಿ ಕೆಲವು ನನ್ನ ವಸ್ತುವಾಗಿದೆ ಎಂದು ಹೇಳೋಣ ಗಡಿಯನ್ನು ಕೆಲವು ಟೌ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನನ್ನ ವಿಧಾನ ಏನು ಆದ್ದರಿಂದ ನಾವು ಇದನ್ನು ಹೊರಗಡೆ ಪರಿಮಾಣ 1 ಎಂದು ಒಳಗಡೆ ಪರಿಮಾಣ ೨ ಎಂದು ಕರೆಯೋಣ ಆದ್ದರಿಂದ ನಾವು ಒಂದೆರಡು ಸಮೀಕರಣಗಳೊಂದಿಗೆ ಬಂದಿದ್ದೇವೆ ಆ ಸಮೀಕರಣಗಳ ಹೆಸರು ಅಳಿವಿನ ಪ್ರಮೇಯ ಆದ್ದರಿಂದ ನಾವು ಅಳಿವಿನ ಪ್ರಮೇಯವನ್ನು ಬಳಸುತ್ತೇವೆಇಲ್ಲಿ ಕಂಡುಹಿಡಿಯುವ ಅಪರಿಚಿತಗಳು ಯಾವುವು ಗಡಿಗಳಲ್ಲಿನ ಸ್ಪರ್ಶ ಕ್ಷೇತ್ರಗಳು ಆದ್ದರಿಂದ ಅಪರಿಚಿತವು ಸ್ಪರ್ಶ ಕ್ಷೇತ್ರಗಳಾಗಿವೆ 2 ಡಿ ಸಮಸ್ಯೆಯಲ್ಲಿ ನಾವು ತೆಗೆದುಕೊಳ್ಳೋಣ ಅದನ್ನು ಟಿಎಂ ಮಾಡಲು ಅನುಮತಿಸುತ್ತದೆ ಆದ್ದರಿಂದ ನನ್ನ ಅಪರಿಚಿತರು ಯಾವುವು ವೆಕ್ಟರ್ ಎಚ್ ಸ್ಪರ್ಶಕ ಇತ್ತು ಮತ್ತು ಇ z ಆಗಿದೆ ಇವು ಎರಡು ಅಪರಿಚಿತರು ನೀವು ಮೇಲ್ಮೈಅವಿಭಾಜ್ಯ ಸಮೀಕರಣಗಳನ್ನು ನೆನಪಿಸಿಕೊಂಡರೆ ಆಗ ನನ್ನ ಅಸ್ಥಿರಗಳು ∇ϕ n ಮತ್ತು ϕ ಇವು ನನ್ನ ಎರಡು ಅಪರಿಚಿತರು ಫೈ ನನ್ನ ಇ ಜೆಡ್ ಆಗಿತ್ತು ಮತ್ತು ಇನ್ನೊಂದು ನಾವು ಸ್ಪರ್ಶಿಸಿದ ಎಚ್ ಸ್ಪರ್ಶಕಕ್ಕೆ ಅನುಪಾತದಲ್ಲಿತ್ತು ಇವು ನನ್ನ ಎರಡು ಸಮೀಕರಣಗಳಾಗಿವೆ ಇದರ ಜೊತೆಗೆ ಯಾವ ಸಮೀಕರಣ ನನಗೆ ಬೇರೆ ಏನು ಬೇಕು ಗ್ರೀನ್ನ ಕಾರ್ಯಗಳು ಜಿ 1 ಮತ್ತು ಕೆಲವು ಜಿ 2 ಜಿ 1 ಮುಕ್ತ ಸ್ಥಳವಾಗಿತ್ತು ಆದ್ದರಿಂದ ಸುಲಭ ಮತ್ತು ಜಿ 2 ವೈವಿಧ್ಯಮಯ ವಸ್ತು ಆದಾಗ್ಯೂ ಒಂದು ವೈವಿಧ್ಯಮಯ ವಸ್ತುವಿಗೆ ಸುಲಭವಲ್ಲ ನಿಮ್ಮ ಭೇದಾತ್ಮಕ ಸಮೀಕರಣ ನೀವು ∇2G k2ϵr G r r ' remember r r' ಅನ್ನು ನೆನಪಿಸಿಕೊಳ್ಳಿ ನೀವು ಅದನ್ನು ವಿವೇಚಿಸಿದರೂ ಸಹ ಖಂಡಿತವಾಗಿಯೂ ವಿಶ್ಲೇಷಣಾತ್ಮಕ ಅಭಿವ್ಯಕ್ತಿ ಪಡೆಯಲು ಸಾಧ್ಯವಿಲ್ ಲ ಈ G ಗಾಗಿ ಸಂಖ್ಯಾತ್ಮಕ ಮೌಲ್ಯಗಳನ್ನು ಪಡೆಯಬಹುದು ಆದ್ದರಿಂದ ನೀವು ಈ ವಿಧಾನ ಬಳಸಲು ಬಯಸಿದರೆ ನೀವು ಪ್ರತಿ ಬಾರಿ ಈ ಜಿ 2 ಅನ್ನು ಸಂಖ್ಯಾತ್ಮಕವಾಗಿ ಲೆಕ್ಕ ಹಾಕಬೇಕಾಗುತ್ತದೆ ಆದ್ದರಿಂದ ಈ ಸಮಸ್ಯೆ ಪರಿಹರಿಸಲು ನೀವು ಎಪ್ಸಿಲಾನ್ ಆರ್ ಅನ್ನು ಪ್ರತಿ ಹಂತದಲ್ಲೂ ಪರಿಹರಿಸಬೇಕು ಗಡಿಯನ್ನು ವಿವೇಚಿಸುವುದು ತದನಂತರ ಜಿ 1 ಜಿ ೨ ಬಳಸಿ ಹೌದು ಜಿ 2 ಎಂದರೆ ನೀವು ಕೆ 2 ಅನ್ನು ಯಾವುದೇ ಮೌಲ್ಯಕ್ಕೆ ಬದಲಾಯಿಸುತ್ತೀರಿ ನಾವು ಅಧ್ಯಯನ ಮಾಡಿದ ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣದಲ್ಲಿ ನಾನು ಇದನ್ನು ಸ್ಪಷ್ಟಪಡಿಸಬೇಕು ಹಿಂದಿನ ಮಾಡ್ಯೂಲ್ಗಳು ಪರಿಮಾಣ 2 ರ ಎರಡನೇ ವಸ್ತು ಏಕರೂಪದ್ದಾಗಿತ್ತು ಆದ್ದರಿಂದ ಉಚಿತ ಸ್ಥಳಕ್ಕಾಗಿ ನನ್ನ ಹ್ಯಾಂಕೆಲ್ ಗ್ರೀನ್ನ ಕಾರ್ಯ ಜಿ 1 ರೂಪದಲ್ಲಿತ್ತು ಕೆವಿಆರ್ ಆರ್ವಿ ಹ್ಯಾಂಕೆಲ್ ಕಾರ್ಯವು ಕೆಲವು ಸ್ಥಿರಾಂಕಗಳು ಇದ್ದವು ಆದ್ದರಿಂದ ಯಾವಾಗ ಮಧ್ಯಮ ಬದಲಾಯಿತೋ ಅದು ಏಕರೂಪವಾಗಿ ಉಳಿಯಿತು ಆಗ ನಾನು ಈ ಕೆ ಅನ್ನು ಮಾಧ್ಯಮದ ಕೆ ನಿಂದ ಬದಲಾಯಿಸಬಲ್ಲೆ ಆದರೆ ಮಾಧ್ಯಮವು ಏಕರೂಪದ ಭಿನ್ನಲಿಂಗೀಯವಾಗಿದ್ದರೆ k ಗೆ ಯಾವುದೇ ಅರ್ಥವಿಲ್ಲ ಆಗ ಅದು ಈ ಹ್ಯಾಂಕೆಲ್ ಕಾರ್ಯವಾಗುವುದಿಲ್ಲ ವಾಸ್ತವವಾಗಿ ನೀವು ಅದನ್ನು ನಿಕಟ ರೂಪದಲ್ಲಿ ಬರೆಯಲು ಸಾಧ್ಯವಿಲ್ಲ ಆಗ ನಾವು ಮೇಲ್ಮೈ ಅವಿಭಾಜ್ಯವನ್ನು ಸಮೀಪಿಸುತ್ತಿದ್ದೇವೆ ಆದ್ದರಿಂದ ಮೇಲ್ಮೈ ಅವಿಭಾಜ್ಯ ಅಂದರೆ ಆ ವಸ್ತುಗಳು ಬಂದಾಗ ಮೇಲ್ಮೈ ಏಕರೂಪದ ಸಮಗ್ರ ಸಮೀಕರಣಗಳು ಬಹಳ ಉಪಯುಕ್ತವಾಗಿವೆ ಅವು ಕೆಲವು ಸಂದರ್ಭಗಳಲ್ಲಿ ಸಂಭವಿಸಬಹುದು ಅವು ಸಂಭವಿಸದಿದ್ದರೆ ನೀವು ಎಫ್ಇಎಂ ಅಥವಾ ವಾಲ್ಯೂಮ್ ಇಂಟಿಗ್ರಲ್ನಂತಹ ಕೆಲವು ವಾಲ್ಯೂಮ್ ಡಿಸ್ಕ್ರಿಟೈಸೇಶನ್ ವಿಧಾನ ಇದನ್ನು ಮಾಡಬಹುದು ಈ ಜಿ 2 ಅನ್ನು ಲೆಕ್ಕಹಾಕುವಾಗ ಇದು ಉಪಯುಕ್ತವಾಗಿದೆ ಆದರೆ ಅದನ್ನು ಸಂಖ್ಯಾತ್ಮಕವಾಗಿ ಮಾತ್ರ ಮಾಡಬಹುದು ಅದು ದುಬಾರಿಯಾಗಿದೆ ಆದ್ದರಿಂದ ನೀವದನ್ನು ಆರಿಸುವುದಿಲ್ಲ ಜಿ 2 ಅನ್ನು ಸರಿಯಾಗಿ ಬಳಸಲಾಗುವುದಿಲ್ಲ ಈಗ ನೀವು ಹಿಂದೆ ನೋಡಿದರೆ ಎಫ್ಇಎಂ ಉತ್ತಮ ಪ್ರಯೋಜನವನ್ನು ಹೊಂದಿದ್ದು ಅದು ನನಗೆ ವಿರಳವಾದ ವ್ಯವಸ್ಥೆಯನ್ನು ತ್ವರಿತವಾಗಿ ಪರಿಹರಿಸಬಲ್ಲದು ಆದರೆ ಈ ಹೆಚ್ಚುವರಿ ವಾಯು ಪ್ರದೇಶವನ್ನು ವಿವೇಚಿಸಬೇಕಾಗಿತ್ತು ಗಾಳಿಯನ್ನು ಪ್ರತ್ಯೇಕಿಸುವುದರ ಜೊತೆ ಇದು ಇನ್ನೊಂದು ಸಮಸ್ಯೆ ಹೌದು ವಿಕಿರಣ ಗಡಿ ಸ್ಥಿತಿಯ ಸಮಸ್ಯೆ ಏಕೆಂದರೆ ಅದು ಯಾವಾಗಲೂ ಸಾಮಾನ್ಯದ್ದಲ್ಲ ಆದ್ದರಿಂದ ತರಂಗವು ಹೊಡೆದಾಗ ಮಾತ್ರ ನಾವು ಪಡೆದ ಗಡಿ ಸ್ಥಿತಿಯು ನಿಖರವಾಗಿ ನಿಜವಾಗಿದೆ ಆದರೆ ಒಂದು ತರಂಗವು ಅದನ್ನು ಕೆಲವು ಕೋನದಲ್ಲಿ ಹೊಡೆದರೆ ದೋಷವು ಶೂನ್ಯವಲ್ಲ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಗಾಳಿಯನ್ನು ವಿವೇಚಿಸುವುದರ ಹೊರತಾಗಿ ನನಗೆ ನಿಖರವಾದ ಗಡಿ ಸ್ಥಿತಿಯ ಸಮಸ್ಯೆ ಇದೆ ನಾವು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣವನ್ನು ನೋಡಿದಾಗ ನಮಗೆ ಯಾವುದೇ ಗಡಿಯ ಸಮಸ್ಯೆ ಇರಲಿಲ್ಲ ಏಕೆಂದರೆ ಅಳಿವಿನ ಪ್ರಮೇಯವು ಸ್ಪರ್ಶ ಕ್ಷೇತ್ರಗಳಿಂದ ಪಾಲಿಸಲ್ಪಟ್ಟ ನಿಖರವಾದ ಸಂಬಂಧವಾಗಿದೆ ನಾವು ಯಾವುದೇ ಅಂದಾಜುಗಳನ್ನು ಮಾಡಲಿಲ್ಲ ನಾವು ಯಾವುದೇ ಗಾಳಿಯನ್ನು ಸೇರಿಸಬೇಕಾಗಿಲ್ಲ ಅದು ನಿಖರವಾಗಿ ಸಂಬಂಧಪಟ್ಟದ್ದು ಆದ್ದರಿಂದ ನಾವು ಇದಕ್ಕಿಂತ ಉತ್ತಮವಾಗಿ ಮಾಡಬಹುದೆಂದು ಹೇಳಿದಾಗ ನಿಮ್ಮ ಸಲಹೆ ಏನು ನಾನು FEM ನ ಅನುಕೂಲಗಳು ಮತ್ತು ಮೇಲ್ಮೈ ಅವಿಭಾಜ್ಯ ಸೂತ್ರೀಕರಣದ ಅನುಕೂಲಗಳನ್ನು ಬಳಸಿಕೊಳ್ಳಬೇಕು ಆದ್ದರಿಂದ ನೀವು ಸಿಇಎಂ ಅನ್ನು ತಿಳಿದಿರುವ ಎಂಜಿನಿಯರ್ನಂತೆ ಯೋಚಿಸುತ್ತಿದ್ದರೆ ನೀವು ಏನು ಮಾಡುತ್ತೀರಿ ನಾನು ಇವೆರಡರ ಅನಾನುಕೂಲತೆಯನ್ನು ತೆಗೆದುಹಾಕಲು ಬಯಸಿದೆ ತ್ರಿಕೋನದ ಅಂಚುಗಳು ಗಡಿಯಾಗಿ ರೂಪುಗೊಳ್ಳುತ್ತವೆ ಹೌದು ಈಗ ಈ ಸಂಪೂರ್ಣ ಡೊಮೇನ್ನೊಂದಿಗೆ ನಾವು ಪ್ರಾರಂಭಿಸುತ್ತೇವೆ ಎಂದು ನೀವು ಹೇಳುತ್ತಿರುವಿರಿ ನಿಮ್ಮ ಸಲಹೆಯು ಈ ರೀತಿಯ ಗಡಿಯಿಂದ ಪ್ರಾರಂಭಿಸಿ ಎಂದು ತದನಂತರ ತ್ರಿಕೋನಗಳಾಗಿ ವಿವೇಚಿಸುವುದು ನಂತರ ಜಿ 2 ಅನ್ನು ಹೇಗೆ ಪಡೆಯುವುದು ಎಂದು ನನಗೆ ಇನ್ನೂ ತಿಳಿದಿಲ್ಲ ಆದರೆ ಅದು ಮಾರ್ಪಟ್ಟಿದೆ ಎಂದು ನಾನು ಭಾವಿಸುತ್ತೇನೆ ಸರಿ ನಮ್ಮಲ್ಲಿ ಕೆಲವು ರೀತಿಯ ಬಿಲ್ಡಿಂಗ್ ಬ್ಲಾಕ್ಗಳು ಸರಿಯಾಗಿವೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ನಾವು ವಸ್ತುವಿನ ಒಳಭಾಗಕ್ಕಾಗಿ FEM ಅನ್ನು ಬಳಸಲು ಬಯಸುತ್ತೇವೆ ನಾವು ತ್ರಿಕೋನದ ಅಂಚುಗಳ ಉದ್ದಕ್ಕೂ ನೋಡಬೇಕೆ ಎಂದು ಕೇಳಿದರೆ ಹೌದು ಎಫ್ಇಎಂ ಸಂದರ್ಭದಲ್ಲಿ ನನ್ನ ಪ್ರಕಾರ ಗಡಿ ಸ್ಥಿತಿಯು ಪ್ರತಿಯೊಂದು ಅಂಶಕ್ಕೂ ಸ್ಪಷ್ಟವಾಗಿ ಅನ್ವಯಿಸುತ್ತದೆ ಖಂಡಿತವಾಗಿಯೂ ನೀವು ಒಳಗೆ ಹೋಗಬೇಕು ಹೌದು ನೀವು ವಿವೇಚಿಸಬೇಕು ಏಕೆಂದರೆ ಸಮೀಕರಣದ ಎಫ್ಇಎಂ ವ್ಯವಸ್ಥೆ ಇಡೀ ಕಂಪ್ಯೂಟೇಶನಲ್ ಡೊಮೇನ್ ಅನ್ನು ತ್ರಿಕೋನಗಳಾಗಿ ವಿಭಜಿಸಲಾಗಿದೆ ನೀವು ತ್ರಿಕೋನದ ಪ್ರತಿಯೊಂದು ಭಾಗವನ್ನು ಕಳೆಯಬಹುದು ಆದ್ದರಿಂದ ಅದನ್ನು ಬಳಸುವುದು ನಿಮ್ಮ ಸಲಹೆಯಾಗಿದೆ ಆದ್ದರಿಂದ ಗಡಿ ಅವಿಭಾಜ್ಯವನ್ನು ಮಾತ್ರ ಬಳಸುವುದು ಸಲಹೆಯಾಗಿದೆ ಆದರೆ ಅದನ್ನು ತುಂಡು ಏಕರೂಪದ ಪ್ರದೇಶಗಳಾಗಿ ಮಾಡಲು ಮತ್ತು ಸರಿಪಡಿಸಿದ ಪ್ರದೇಶವನ್ನು ಗುಣಿಸಿ ಮತ್ತು ಎಲ್ಲದರಲ್ಲೂ ಅಜ್ಞಾತ ಸ್ಪರ್ಶಕ ಕ್ಷೇತ್ರಗಳನ್ನಾಗಿ ಮಾಡುವುದು ಇದೆಲ್ಲಾ ತುಂಬಾ ದೊಡ್ಡ ಪ್ರಕ್ರಿಯೆ ಆಗುತ್ತದೆ ನೀವು ಸರಿಯಾದ ಹಾದಿಯಲ್ಲಿದ್ದಿರಿ ಮತ್ತು ನಂತರ ನೀವು ವಿಚಲನಗೊಂಡಿರಿ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ಆಂತರಿಕ ವಸ್ತುಗಳಿಗೆ FEM ಬಳಸುತ್ತೇವೆ ಇದರರ್ಥ ಆಂತರಿಕ ಗಡಿಯನ್ನು ನಾನು ವಿವೇಚಿಸುತ್ತೇನೆ ನಾನು ವಿವೇಚಿಸುವ ಗಾಳಿಯ ಬೆಲೆಪಾವತಿಸಲು ಬಯಸುವುದಿಲ್ಲ ಮತ್ತು ನಾನು ನಿಖರವಾದ ಗಡಿ ಸ್ಥಿತಿಯ ಬೆಲೆಯನ್ನು ಪಾವತಿಸಲು ಬಯಸುವುದಿಲ್ಲ ಆದ್ದರಿಂದ FEM ನ ಭಾಗ ಅಲ್ಲಿ ನಾನು ಗಡಿ ಸ್ಥಿತಿಯನ್ನು ವಿಧಿಸುತ್ತೇನೆ ನಾನು ಎಬಿಸಿಯನ್ನು ಅನ್ವಯಿಸುತ್ತಿಲ್ಲ ಬದಲಾಗಿ ಹೇಗಾದರೂ ಗಡಿ ಅವಿಭಾಜ್ಯ ಸಮೀಕರಣಗಳನ್ನು ಬಳಸುತ್ತೇನೆ ಏಕೆಂದರೆ ಅವುಗಳು ನಿಖರ ಮತ್ತು ಅವು ಗಡಿಯುದ್ದಕ್ಕೂ ಇರುತ್ತವೆ ಆದ್ದರಿಂದ ಇದು ನನ್ನ ಪರಿಕಲ್ಪನೆಯಾಗಿದೆ ಆದ್ದರಿಂದ ಆಂತರಿಕ ವಸ್ತುಗಳಿಗೆ ಎಫ್ಇಎಂ ಬಳಸುತ್ತೇನೆ ಅದನ್ನು ಮೇಲ್ಮೈ ಅವಿಭಾಜ್ಯ ಎಂದು ಕರೆಯುವ ಬದಲು ಸಾಹಿತ್ಯವು ಅದನ್ನು BI ಗಡಿ ಅವಿಭಾಜ್ಯ ಎಂದು ಕರೆಯುತ್ತದೆ ಎಬಿಸಿಗೆ ಬದಲಾಗಿ ಗಡಿ ಪರಿಸ್ಥಿತಿಗಳಿಗಾಗಿ ಗಡಿ ಅವಿಭಾಜ್ಯವನ್ನು ಬಳಸುತ್ತೇವೆ ಇದು ಉನ್ನತ ಮಟ್ಟದ ಕ್ರಿಯೆಯಾಗಿದೆ ಆದ್ದರಿಂದ ಈಗ ಇದು ಹೇಗೆ ಸಾಧ್ಯ ಎಂದು ನೋಡುತ್ತೇವೆ ಇದರ ಪ್ರೇರಣೆ ಸ್ಪಷ್ಟವಾಗಿದೆ ನಾವು ಇದನ್ನು ಹೇಗಾದರೂ ಮಾಡಲು ಸಮರ್ಥರಾಗಿದ್ದರೆ ನಾವು ಗಾಳಿಯನ್ನು ವಿವೇಚನೆಗೊಳಿಸುತ್ತಿರಲಿಲ್ಲ ಮತ್ತು ಗಡಿ ಸ್ಥಿತಿಯ ನಿಖರತೆಯ ಲಾಭವನ್ನು ನಾವು ಪಡೆಯುತ್ತಿದ್ದೆವು